ಲೋಡ್ ಫ್ಲೋ ಅಧ್ಯಯನಗಳನ್ನು ಮಾಡಿ ಮುಂದುವರೆದ ಭಾಗ ನಂತರ ನಾವು ಗೌಸ್ ಸೀಡೆಲ್ ಪುನರಾವರ್ತನೆಯ ವಿಧಾನದಿಂದ ಪ್ರಾರಂಭಿಸೋಣ ಆದ್ದರಿಂದ ಅದಕ್ಕಾಗಿ ನಾವು 4 bus ವಿದ್ಯುತ್ ವ್ಯವಸ್ಥೆಯನ್ನು ಸರಿಯಾಗಿ ಪರಿಗಣಿಸುತ್ತೇವೆ ಮತ್ತು ಇದು bus 1 bus 2 bus 3 bus 4 ಇದು ಜನರೇಟರ್ 1 ಜನರೇಟರ್ 2 ಮತ್ತು ಇದರ ರೇಖಾಚಿತ್ರ ಸಾಮಾನ್ಯವಾಗಿ ಎಲ್ಲ ಜನರೇಟರ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳು ಇರುವುದರಿಂದ ಹೈ ವೋಲ್ಟೇಜ್ ಅನ್ನು ಪರಿಗಣಿಸಿ ಟರ್ಮಿನಲ್ ವೋಲ್ಟೇಜ್ನಿಂದ ಇನ್ನೊಂದು ಬದಿಗೆ ಟ್ರಾನ್ಸ್ಫಾರ್ಮರ್ ಎಂದು ಕರೆಯುವುದು ಹೈ ವೋಲ್ಟೇಜ್ ಸೈಡ್ ನಂತರ ಟ್ರಾನ್ಸ್ಮಿಷನ್ ಲೈನ್ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ಸದ್ಯಕ್ಕೆ ತೋರಿಸುವುದಿಲ್ಲ ಆದರೆ ನಂತರ ಟ್ರಾನ್ಸ್ಫಾರ್ಮರ್ ಮಾಡೆಲಿಂಗ್ ಅದಕ್ಕಾಗಿ ಹೋಗುತ್ತದೆ ಆದರೆ ಇಲ್ಲಿ ಸದ್ಯಕ್ಕೆ ಈ ರೀತಿಯ ರೇಖಾಚಿತ್ರ ಎಂದು ಭಾವಿಸುತ್ತೇವೆ ಯಾವುದೇ ಟ್ರಾನ್ಸ್ಫಾರ್ಮರ್ ಇಲ್ಲಿ ತೋರಿಸುತ್ತಿಲ್ಲ ಆದ್ದರಿಂದ ಇದು ಜನರೇಟರ್ 1 ಮತ್ತು ಇದು ಜನರೇಟರ್ 2 ಮತ್ತು ಬಸ್ 1 2 3 4 ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಲೋಡ್ಗಳನ್ನು ತೋರಿಸಲಾಗುತ್ತದೆ ಮತ್ತು ಟ್ರಾನ್ಸ್ಫಾರ್ಮರ್ಗಳು ಹೇಗಾದರೂ ಜನರೇಟರ್ಗಳು ನಂತರ ನಾವು ಲೈನ್ಗೆ ಸಂಪರ್ಕಿಸುವ ಟ್ರಾನ್ಸ್ಫಾರ್ಮರ್ನ ಒಂದು ಹೆಜ್ಜೆ ಹೊಂದಿದ್ದೇವೆ ಇದನ್ನು ನಂತರ ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಮೂಲತಃ ಟ್ರಾನ್ಸ್ಫಾರ್ಮರ್ ಮಾಡೆಲಿಂಗ್ ಅನ್ನು ನಿಮಗೆ ನೀಡುತ್ತೇನೆ ಮೂಲತಃ ಟ್ರಾನ್ಸ್ಮಿಷನ್ ಲೈನ್ ಟ್ರಾನ್ಸ್ಫಾರ್ಮರ್ಗಾಗಿ ಸಹ pi ನಿಂದ ಪ್ರತಿನಿಧಿಸಬಹುದು ಮಾಡೆಲಿಂಗ್ ಆದ್ದರಿಂದ ಕೊನೆಯಲ್ಲಿ ನಾವು ನೋಡುತ್ತೇವೆ ಆದರೆ ಇದಕ್ಕಾಗಿ ಇದು ತರಗತಿಯ ಎಕ್ಸಸಯ್ಜ್ನಂತಿದೆ ಆದ್ದರಿಂದ ಇದನ್ನು ತೆಗೆದುಕೊಳ್ಳಿ ಮತ್ತು ಇವುಗಳನ್ನು ಲೋಡ್ಗಳು ನೀಡಲಾಗಿದೆ ಮತ್ತು P Q bus P V busಗಾಗಿ ಎಲ್ಲವನ್ನೂ ನಂತರ ವಿವರಿಸಲಾಗುವುದು ಆದ್ದರಿಂದ ಇವು 4 bus ವಿದ್ಯುತ್ ವ್ಯವಸ್ಥೆ ಆದರೆ ಗೌಸ್ ಸೀಡೆಲ್ ಪುನರಾವರ್ತನೆ ವಿಧಾನವನ್ನು ಬಳಸಿಕೊಂಡು ಹೇಗೆ ಪರಿಹರಿಸಬಹುದು ಎಂಬುದನ್ನು ನೋಡಬೇಕಾಗಿದೆ ಆದ್ದರಿಂದ ಈ bus 1 ಅನ್ನು ಸಡಿಲವಾದ bus ಎಂದು ಪರಿಗಣಿಸುತ್ತೀರಿ ಆದ್ದರಿಂದs ಎಂಬುದು 1 ಕ್ಕೆ ಸಮಾನವಾಗಿರುತ್ತದೆ 1 ಎಂದರೆ ಸ್ಲಾಕ್ bus ಸಮಾನವಾಗಿರುತ್ತದೆ ಸರಿನಾ ಮತ್ತು ಅಂದರೆ ಇಲ್ಲಿ bus ವೋಲ್ಟೇಜ್ ಪ್ರಮಾಣ ಮತ್ತು ಅದರ ಕೋನಗಳನ್ನು ಕರೆಯಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ 4 bus ಸಮಸ್ಯೆ 1 2 3 4 ಆದ್ದರಿಂದ n 4 ಕ್ಕೆ ಸಮಾನವಾಗಿರುತ್ತದೆ ಮತ್ತು ನಾವು s ಅನ್ನು ವ್ಯಾಖ್ಯಾನಿಸುವ ಸ್ಲಾಕ್ bus 1 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸಮೀಕರಣ 11 ರಿಂದ ನಾವು 11 ರ ಸಮೀಕರಣದಂತೆ ಬರೆಯಬಹುದು ಇದು ಒಂದು ಇದು ಸಮೀಕರಣ 11 ಅದೇ ಸಮೀಕರಣವನ್ನು ನಾವು ನಿಜವಾಗಿ ಪುನಃ ಬರೆಯುತ್ತಿದ್ದೇವೆ ಇದು ನಿಜವಾಗಿ ಸಮೀಕರಣ 11 ಇದು ಸಮೀಕರಣ 11 ನಾವು ಪುನಃ ಬರೆಯುತ್ತಿರುವ ಅದೇ ಸಮೀಕರಣ ಸ್ಲ್ಯಾಕ್ bus ವೋಲ್ಟೇಜ್ ನಿಮಗೆ ನಿಜವಾಗಿ ತಿಳಿದಿರುವ ವೋಲ್ಟೇಜ್ ಪ್ರಮಾಣ ಮತ್ತು ಕೋನ ಎರಡೂ ನಿಮಗೆ ತಿಳಿದಿದೆ ಆದ್ದರಿಂದ ವೋಲ್ಟೇಜ್ ನಿಮಗೆ ತಿಳಿದಿದೆ ಆದ್ದರಿಂದ V 2 ಸಮೀಕರಣವನ್ನು ಬರೆದರೆ V 1 ಅಗತ್ಯವಿಲ್ಲ ಏಕೆಂದರೆ ವೋಲ್ಟೇಜ್ ಪ್ರಮಾಣ ಮತ್ತು ಕೋನಗಳು ತಿಳಿದಿರುತ್ತವೆ ಆದ್ದರಿಂದ ಆದ್ದರಿಂದ ಅದೇ ರೀತಿ ಮೂರು ಸಮೀಕರಣಗಳು ಏಕೆಂದರೆ 4 bus ಸಮಸ್ಯೆ bus 1 ನಿಧಾನಗತಿಯ bus ಆಗಿದೆ ಆದ್ದರಿಂದ ಅದನ್ನು ಹೇಗೆ ಮಾಡಬಹುದು ಈಗ ಗೌಸ್ ಸೀಡೆಲ್ ವಿಧಾನದಲ್ಲಿ P ಪ್ಲಸ್ 1 ಪುನರಾವರ್ತನೆಯಲ್ಲಿ ಹೊಸ ಲೆಕ್ಕಾಚಾರದ ವೋಲ್ಟೇಜ್ ಅಲ್ಲಿ P ಪುನರಾವರ್ತನೆಯ ಎಣಿಕೆ P ಎಂಬುದು P ಪ್ಲಸ್ 1 ನಲ್ಲಿನ ಪುನರಾವರ್ತನೆಯ ಎಣಿಕೆ ಅದನ್ನು ತಕ್ಷಣವೇ ಬದಲಾಯಿಸಲಾಗುತ್ತದೆ ಮತ್ತು ನಂತರದ ಸಮೀಕರಣಗಳ ಪರಿಹಾರದಲ್ಲಿ ಬಳಸಲಾಗುತ್ತದೆ ಇದರರ್ಥ ಈ ಬರುವ ಮೊದಲು ಏನು ಹೇಳಬೇಕೆಂದರೆ ಈ ಸಮೀಕರಣವನ್ನು V2 V3 V4 ಪಡೆದುಕೊಂಡಿದ್ದೀರಿ ಎಂದು ಭಾವಿಸೋಣ ಈ 3 ಸಮೀಕರಣಗಳನ್ನು ಸರಿಯಾಗಿ ಪಡೆದುಕೊಂಡಿದ್ದೀರಿ ಈಗ ಇದನ್ನು ಪರಿಹರಿಸುವಾಗ ಮೊದಲು V2 ಅನ್ನು ಕಂಪ್ಯೂಟಿಂಗ್ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ನಂತರ V3 ಅನ್ನು ಪರಿಹರಿಸುತ್ತಿರುವಿರಿ ನಂತರ V4 ಆರಂಭದಲ್ಲಿ V2 V3 V4 ನ ಎಲ್ಲಾ ಆರಂಭಿಕ ಮೌಲ್ಯಗಳು ತಿಳಿದಿವೆ ಎಂದು ಭಾವಿಸೋಣ ಆದ್ದರಿಂದ ಒಬ್ಬರು ಮಾಡಬಲ್ಲದು ಈ V2 ಪಡೆಯುವ ಎಲ್ಲಾ ಆರಂಭಿಕ ಮೌಲ್ಯಗಳನ್ನು ಹಾಕಲು ಸಮಾನವಾಗಿರುತ್ತದೆ V3 ಇಲ್ಲಿ ಇರಿಸಿದ ಎಲ್ಲಾ ಆರಂಭಿಕ ಮೌಲ್ಯಗಳಿಗೆ ಸಮಾನವಾಗಿರುತ್ತದೆ V3 ಮತ್ತು V4 ಅನ್ನು ಪಡೆಯುವ ಎಲ್ಲಾ ಆರಂಭಿಕ ಮೌಲ್ಯಗಳು 3 ಪಡೆಯುತ್ತವೆ ಆದರೆ ಆ ಸಂದರ್ಭದಲ್ಲಿ ಏನು ಕಂಪ್ಯೂಟೇಶನಲ್ ಸಮಯವು ಹೆಚ್ಚು ಇರುತ್ತದೆ ಮತ್ತು ಪುನರಾವರ್ತನೆಗಳ ಸಂಖ್ಯೆ ಹೆಚ್ಚು ಇರುತ್ತದೆ ಅದಕ್ಕಾಗಿಯೇ ನಾವು ನಿಜವಾಗಿ ಏನು ಮಾಡುತ್ತೇವೆಂದರೆ ನೀವು ಎಲ್ಲಾ ಆರಂಭಿಕ ಮೌಲ್ಯಗಳನ್ನು ಬಳಸಿಕೊಂಡು ಮೊದಲು ಲೆಕ್ಕ ಹಾಕುವ V3 V4 ಮತ್ತು P2 Q2 ಇವುಗಳೆಲ್ಲವೂ ಸರಿಯಾಗಿ ತಿಳಿದಿರುತ್ತವೆ ಮತ್ತು ನಂತರ V2 ಪಡೆಯುತ್ತೀರಿ ಆದರೆ ಈ ಸಮೀಕರಣದಲ್ಲಿ ಪಡೆಯುವ V2 ನ ಯಾವುದೇ ಮೌಲ್ಯವು ಈ ಸಮೀಕರಣದಲ್ಲಿ ಪಡೆದ ಯಾವುದೇ V2 ಈ ಮೌಲ್ಯವನ್ನು ಇರಿಸಿ ಮತ್ತು ಇತರ ಮೌಲ್ಯವು ಸರಿಯಾಗಿ ಇರಿಸಿದ ಆರಂಭಿಕ ಮೌಲ್ಯಗಳಾಗಿವೆ ಈ ಸಮೀಕರಣದಲ್ಲಿ ನಿಮಗೆ V2 ದೊರೆತದ್ದು ಈ ಮೌಲ್ಯವು ನೀವು ನೇರವಾಗಿ ಹಾಕುವ ಆರಂಭಿಕ ಮೌಲ್ಯಗಳಲ್ಲ ಆದರೆ ಆರಂಭಿಕ ಮೌಲ್ಯದ ಮೊದಲು ನೀವು ತೆಗೆದುಕೊಳ್ಳಬೇಕಾಗಿರುತ್ತದೆ ಏಕೆಂದರೆ V4 ಅನ್ನು ಇಲ್ಲಿಯೇ ಸರಿಯಾಗಿ ಲೆಕ್ಕಹಾಕಲಾಗಿಲ್ಲ ಮತ್ತು ಈ ಸಮೀಕರಣವು V3ನಿಂದ ಸ್ವತಂತ್ರವಾಗಿರುತ್ತದೆ ಏಕೆಂದರೆ ಸಂಪರ್ಕದ ಪ್ರಕಾರ ಇದೀಗ ಈ ಸಾಲಿನ ಸಂಪರ್ಕದ ಪ್ರಕಾರ ಇದ್ದೀರಾ ಈಗ V2 ಅನ್ನು ಲೆಕ್ಕಹಾಕಲಾಗಿದೆ V3 ಅನ್ನು ಈ ಸಮೀಕರಣದಲ್ಲಿ V2 ಅನ್ನು ಈಗ ಈ ಸಮೀಕರಣದಲ್ಲಿ V2 ಯ ಆರಂಭಿಕ ಮೌಲ್ಯಗಳನ್ನು ತೆಗೆದುಕೊಳ್ಳುವ ಬದಲು V2 ಮತ್ತು V3 V2 ಅನ್ನು ಲೆಕ್ಕಹಾಕಿದೆ V3 ಅನ್ನು ಇದನ್ನು ಬಳಸಿದ್ದೀರಿ ಒಮ್ಮುಖ ವೇಗವರ್ಧನೆಯು ವೇಗವಾಗಿ ಸರಿಯಾಗಿದೆ ಅದಕ್ಕಾಗಿಯೇ ಇದರ ಅರ್ಥವೇನೆಂದರೆ ತಕ್ಷಣವೇ ಬದಲಿಸುವಿರಿ ಮತ್ತು ನಂತರದ ಸಮೀಕರಣದ ಪರಿಹಾರದಲ್ಲಿ ಬಳಸಲ್ಪಡುತ್ತೀರಿ ಅಂದರೆ ಸಂಭಾಷಣೆ ವೇಗವಾಗಿ ಸರಿಯಾಗುತ್ತದೆ ಆದ್ದರಿಂದ ಇದರರ್ಥ ಪುನರಾವರ್ತನೆಯ ವಿಷಯದಲ್ಲಿ P ಎಂದರೆ ಪುನರಾವರ್ತನೆ ಎಣಿಕೆ ಈ ಸಮೀಕರಣವನ್ನು ಬರೆಯಬಲ್ಲೆ ಎಂದರೆ ಈ ಸಮೀಕರಣ ಆದ್ದರಿಂದ ಆದ್ದರಿಂದ ಇಲ್ಲಿ ಒಮ್ಮುಖ ದರವು ವೇಗವಾಗಿರುತ್ತದೆ ಮತ್ತು ಪುನರಾವರ್ತನೆಯ ಸಂಖ್ಯೆ ಕಡಿಮೆ ಇರುತ್ತದೆ ಆದ್ದರಿಂದ ಈ ರೀತಿಯಾಗಿ ಈಗ ಕೆಲವು ವಿಷಯಗಳ ಅಲ್ಗಾರಿದಮ್ ಅನ್ನು ಪರಿಹರಿಸಬಹುದು ಇದೀಗ bus 1 ನಿಧಾನಗತಿಯ bus ಎಂದು ಗಮನಿಸಿ ಆದ್ದರಿಂದ ಸಾಮಾನ್ಯ ಚರ್ಚೆಯ ಮೌಲ್ಯಗಳ ಅಡಿಯಲ್ಲಿ ಚರ್ಚಿಸಬೇಕಾದದ್ದನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಸಾಮಾನ್ಯ ಆಪರೇಟಿಂಗ್ ಸ್ಥಿತಿಯಲ್ಲಿ busಗಳ ವೋಲ್ಟೇಜ್ ಪ್ರಮಾಣವು ಪ್ರತಿ ಒಂದು ಯುನಿಟ್ಗೆ 1 0 ರಷ್ಟಿದೆ ಮತ್ತು ನೀವು ಅದನ್ನು ಪರಿಹರಿಸುವಾಗಲೆಲ್ಲಾ ಸ್ಲಾಕ್ busನ ವೋಲ್ಟೇಜ್ ಪರಿಮಾಣಕ್ಕೆ ಹತ್ತಿರದಲ್ಲಿದೆ ಆದ್ದರಿಂದ ಅಜ್ಞಾತ ವೋಲ್ಟೇಜ್ಗಾಗಿ ಆರಂಭಿಕ ವೋಲ್ಟೇಜ್ 1 ಜೊತೆಗೆ j 0 ಸಹಜವಾಗಿ ತೃಪ್ತಿಕರವಾಗಿದೆ ಸರಿನಾ ಮತ್ತು ಒಮ್ಮುಖ ಪರಿಹಾರವು ನಿಜವಾದ ಕಾರ್ಯಾಚರಣಾ ಸ್ಥಿತಿಗಳೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಆದ್ದರಿಂದ ನೆಟ್ ಇಂಜೆಕ್ಟೆಡ್ ಪವರ್ ಲೆಕ್ಕಾಚಾರ ಇವು ಆದ್ದರಿಂದ ಸಮೀಕರಣ 11 ರಿಂದ ಮತ್ತೆ ನಾವು 11 ಸಮೀಕರಣವನ್ನು ಪುನಃ ಬರೆಯುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಹಿಡಿದುಕೊಳ್ಳಿ ಆದ್ದರಿಂದ ನೆಟ್ ಇಂಜೆಕ್ಟೆಡ್ ಪವರ್ ಶಕ್ತಿಯ ಲೆಕ್ಕಾಚಾರವನ್ನು ಕಂಡುಹಿಡಿಯಬೇಕು ಏಕೆಂದರೆ ಲೋಡ್ ಹರಿವನ್ನು ಪರಿಹರಿಸುವಾಗ ಈ ಲೆಕ್ಕಾಚಾರ ಮತ್ತು ಪ್ರತ್ಯೇಕ ಅಭಿವ್ಯಕ್ತಿ ಸರಿಯಾಗಿ ಅಗತ್ಯವಿದೆ ಆದ್ದರಿಂದ ಲೋಡ್ ಹರಿವಿನಲ್ಲಿ P Q busಗೆ ಇಂಜೆಕ್ಷನ್ ಮತ್ತು ಇಂಜೆಕ್ಷನ್ ಆಗಿರುತ್ತದೆ ಅದು ನಿಗದಿತ ಮೌಲ್ಯವನ್ನು ಸರಿಯಾಗಿ ನೀಡಲಾಗುವುದು ಆದರೆ ಇದು ಮತ್ತು ಪುನರಾವರ್ತನೆಯನ್ನೂ ಲೆಕ್ಕ ಹಾಕಬೇಕು ಮತ್ತು ಅಸಾಮರಸ್ಯವನ್ನು ಪರೀಕ್ಷಿಸಲು ಹೋಗಬೇಕಾಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇದು ಮತ್ತು ಎರಡೂ ಅದರ ಅಭಿವ್ಯಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅದಕ್ಕಾಗಿಯೇ 11 ಸಮೀಕರಣವನ್ನು ಪುನಃ ಬರೆಯುತ್ತಿದ್ದೇವೆ ಆದ್ದರಿಂದ ಈ ಸಮೀಕರಣದಿಂದ ಮಾತ್ರ ಆದ್ದರಿಂದ ಇದು ಸಮೀಕರಣ 13 ಆಗಿದೆ ಈಗ ಈ y ಮ್ಯಾಟ್ರಿಕ್ಸ್ ಅಡ್ಮಿಟನ್ಸ್ ಮ್ಯಾಟ್ರಿಕ್ಸ್ ಪ್ರವೇಶವನ್ನು ಎಲ್ಲಾ ಅಡ್ಮಿಟನ್ಸ್ ಅಂಶಗಳನ್ನು ಅದರ ಪ್ರಮಾಣ ಮತ್ತು ಕೋನಕ್ಕೆ ಅನುಗುಣವಾಗಿ ವ್ಯಾಖ್ಯಾನಿಸಿ ಈ ಎಲ್ಲಾ ಮೌಲ್ಯಗಳನ್ನು ಇಲ್ಲಿ ಬದಲಿಯಾಗಿ ಮತ್ತು ಈ ಹಕ್ಕನ್ನು ಸರಳೀಕರಿಸಿದರೆ ಇಲ್ಲಿಯೇ ಬದಲಿಸಬಹುದು ನಿಮಗೆ ಸಿಗುವುದು ಮೊದಲನೆಯದು ಈ ಮೊದಲ ಪದ ಎಂದು ತೋರಿಸುತ್ತಿದ್ದೇನೆ

ಈಗ ಇದು ಎಂದು ಭಾವಿಸುತ್ತೇನೆ ಇದನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಸರಳವಾದ ವಿಷಯವೆಂದರೆ ಸ್ವಲ್ಪವೇ ಅಭ್ಯಾಸ ಈಗ P V busಗಳನ್ನು ಈಗ ಗೌಸ್ ಸೀಡೆಲ್ ವಿಧಾನದಲ್ಲಿ ಮತ್ತು ನ್ಯೂಟನ್ ರಾಫ್ಸನ್ ವಿಧಾನ ಪರಿಗಣಿಸಲಾಗಿದೆ ಆದ್ದರಿಂದ ಗೌಸ್ ಸೀಡೆಲ್ ಈ ವಿಷಯವೆಂದರೆ P Q ಬಸ್ಗಳಿಗೆ ಈ P V busಗಳು ನಿಜವಾದ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಗಳು ಎರಡೂ P Q busಗಳಿಗೆ ಹೆಸರುವಾಸಿಯಾಗಿದೆ ನಂತರ ನಾವು ಸರಿಯಾಗಿ ಲೆಕ್ಕಾಚಾರ ಮಾಡುವುದು ಹೇಗೆ ಎಂದು ನೋಡೋಣ ಮತ್ತು ವೋಲ್ಟೇಜ್ ಸಮೀಕರಣದ ಆರಂಭಿಕ ಮೌಲ್ಯಗಳೊಂದಿಗೆ ಪ್ರಾರಂಭಿಸಿ ವೋಲ್ಟೇಜ್ ಸಮೀಕರಣದ ಸೆಟ್ ಅನ್ನು ಪುನರಾವರ್ತಿಸಿ ಪರಿಹರಿಸಬಹುದು ಈ ಗೌಸ್ ಸೀಡೆಲ್ ವಿಧಾನದ ಬಗ್ಗೆ ಅಥವಾ ವೋಲ್ಟೇಜ್ ನಿಯಂತ್ರಿತ busಗಾಗಿ P V bus ಅನ್ನು ಎಲ್ಲಿ ಮತ್ತು ನಿರ್ದಿಷ್ಟಪಡಿಸಿದ್ದೇವೆ ಎಂಬುದರ ಕುರಿತು ಮಾತನಾಡುತ್ತಿದ್ದೇವೆ ಅಂದರೆ P ಮತ್ತು ಮ್ಯಾಗ್ನಿಟ್ಯೂಡ್ ವೋಲ್ಟೇಜ್ ಪ್ರಮಾಣವನ್ನು ಮೊದಲು ನಿರ್ದಿಷ್ಟಪಡಿಸಲಾಗಿದೆ ಅಂದರೆ ಮೊದಲು ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಮೊದಲ ಸಮೀಕರಣ 16 ಅನ್ನು ಪುನರಾವರ್ತನೆಗಾಗಿ ಪರಿಹರಿಸಲಾಗುತ್ತದೆ ಇದರರ್ಥ ಈ ಸಮೀಕರಣ ಏಕೆಂದರೆ P ಮತ್ತು ವೋಲ್ಟೇಜ್ ಪ್ರಮಾಣ ಎರಡೂ ತಿಳಿದಿರುವ PV busಗಳಲ್ಲಿ ಮತ್ತು Q ಮತ್ತು ವೋಲ್ಟೇಜ್ ಕೋನಗಳು ತಿಳಿದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಸಮೀಕರಣವನ್ನು ಸಮೀಕರಣ 16 ಎಂದು ಗೌಸ್ ಸೀಡೆಲ್ ವಿಧಾನದಲ್ಲಿ PV busಗಳನ್ನು ಪರಿಗಣಿಸುತ್ತಿರುವಾಗ ಈ ಸಮೀಕರಣವನ್ನು P ಪ್ಲಸ್ 1 ಪುನರಾವರ್ತನೆಯಲ್ಲಿ ಬರೆಯಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಬರೆಯಬಹುದು ಅದು P ಎಂದು ಪುನರಾವರ್ತನೆ ಎಣಿಕೆ ಸಮಾನವಾಗಿರುತ್ತದೆ ಇದು ಸಮೀಕರಣ 17 ಮತ್ತು ನಂತರ ನೀವು ಮೊದಲು ಕರೆಯುವ ಗೌಸ್ ಸೀಡೆಲ್ ವಿಧಾನದ ಲೆಕ್ಕಾಚಾರದಲ್ಲಿ PV bus ಪರಿಗಣನೆಗೆ ಇದು ಅಗತ್ಯವಾಗಿರುತ್ತದೆ ಇದರರ್ಥ ಇದನ್ನು ಪಡೆದ ನಂತರ ವೋಲ್ಟೇಜ್ ಸಮೀಕರಣದ ಸೆಟ್ ಅನ್ನು ಪರಿಹರಿಸಲಾಗುತ್ತದೆ ಆದ್ದರಿಂದ ಆದಾಗ್ಯೂ P V busಗಳನ್ನು P V ಬಸ್ನಲ್ಲಿ ಸರಿಯಾಗಿ ಸೂಚಿಸಲಾಗಿರುವುದರಿಂದಕೇವಲ ಕಾಲ್ಪನಿಕ ಭಾಗವನ್ನು ಮಾತ್ರ ಉಳಿಸಿಕೊಳ್ಳಲಾಗುತ್ತದೆ ಮತ್ತು ಈ ವಿಷಯವನ್ನು ಪೂರೈಸುವ ಸಲುವಾಗಿ ನೈಜ ಭಾಗವನ್ನು ಆಯ್ಕೆ ಮಾಡಲಾಗುತ್ತದೆ ವಾಸ್ತವವಾಗಿ bus PV bus ಆಗಿದ್ದರೆ ನನ್ನ ಉದ್ದೇಶ ವೋಲ್ಟೇಜ್ ಪ್ರಮಾಣ ಸ್ಥಿರವಾಗಿ ಉಳಿಯುವುದು ಆದ್ದರಿಂದ ಇದು ಸಾಮಾನ್ಯವಾಗಿ ಆದ್ದರಿಂದ ಈ ರೀತಿಯಲ್ಲಿ ಬರೆಯಬಹುದು ಮತ್ತು I ಮತ್ತು ಯಾವುದೇ ಪುನರಾವರ್ತನೆಗಳಿಗಾಗಿ ಯಾವುದೇ ಪುನರಾವರ್ತನೆ ನಿಮ್ಮದನ್ನು ಹೇಳುತ್ತದೆ ಈ ವಿಷಯವನ್ನು ಆ ಪುನರಾವರ್ತನೆ ಸಂಖ್ಯೆಗಳಲ್ಲಿ ಹಾಕಬಹುದು ಆದ್ದರಿಂದ ಸಾಮಾನ್ಯವಾಗಿ ಇದಕ್ಕಿಂತ ಹೆಚ್ಚಿನದಾಗಿದೆ ಇದು ತುಂಬಾ ಚಿಕ್ಕದಾಗಿದೆ ಏಕೆಂದರೆ ಪ್ರಸರಣ ವ್ಯವಸ್ಥೆಯಲ್ಲಿನ ವೋಲ್ಟೇಜ್ ಕೋನಗಳು ಸಾಕಷ್ಟು ಚಿಕ್ಕದಾಗಿದೆ ಇದು ನಿಮ್ಮ ವಿಷಯಕ್ಕೆ ಹೋಲಿಸಿದರೆ ನಿಮ್ಮ ಸಣ್ಣದನ್ನು ಬಲಕ್ಕೆ ಹೋಲಿಸುವುದು ಇದು ಆದ್ದರಿಂದ ಈ ಸಂದರ್ಭದಲ್ಲಿ ಇದರರ್ಥವೋಲ್ಟೇಜ್ ಪ್ರಮಾಣವು ಸ್ಥಿರವಾಗಿರುತ್ತವೆ ಅದರ ಅರ್ಥ ಆದರೆ ಅನ್ನು ಇಲ್ಲಿ P ಇಡುವ ಅಗತ್ಯವಿಲ್ಲ ಏಕೆಂದರೆ PV busಗಳ ವೋಲ್ಟೇಜ್ ಪ್ರಮಾಣವು ಸ್ಥಿರವಾಗಿ ಉಳಿಯುತ್ತದೆ ಅದಕ್ಕಾಗಿಯೇ ನಿಮ್ಮ PV bus ಪ್ರಕರಣವನ್ನು ಬರೆಯಬಹುದು ಆದರೆ ಈ ವೋಲ್ಟೇಜ್ ಪ್ರಮಾಣವು ಸ್ಥಿರವಾಗಿ ಉಳಿಯುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ಇದನ್ನು ಮಾಡುವಾಗ ಅಂತಿಮವಾಗಿ ಬದಲಾಗುತ್ತೇವೆ ಅದು ವಿಭಿನ್ನ ವಿಷಯ ಆದರೆ ಈ ವೋಲ್ಟೇಜ್ ಪ್ರಮಾಣವು ನಿಮ್ಮ ಕರೆ ಎಂದು ಕರೆಯಬೇಕು ವೋಲ್ಟೇಜ್ ಪರಿಮಾಣವನ್ನು ಕರೆಯುವದನ್ನು ಸ್ಥಿರವಾಗಿರಬೇಕು ಇಲ್ಲದಿದ್ದರೆ ಗೌಸ್ ಸೀಡೆಲ್ ವಿಧಾನದಲ್ಲಿ PV bus ಅನ್ನು ಸೇರಿಸಲು ಬಯಸುತ್ತೇವೆ ಆದ್ದರಿಂದ ಈ ವೋಲ್ಟೇಜ್ ಪ್ರಮಾಣ ಸ್ಥಿರವಾಗಿರುತ್ತದೆ ಇದರಲ್ಲಿ ಏನು ಮಾಡುತ್ತೀರಿ ನಮಗೆ ದೊರಕುವದು ಕಾಲ್ಪನಿಕ ಭಾಗವನ್ನು ಮಾತ್ರ ಉಳಿಸಿಕೊಳ್ಳಲಾಗುತ್ತದೆ ಮತ್ತು ಪೂರೈಸಲು ನೈಜ ಭಾಗವನ್ನು ಆಯ್ಕೆ ಮಾಡಲಾಗುತ್ತದೆ ಅಂದರೆ ಈ ಸಮೀಕರಣದಿಂದ ಸಿಗುತ್ತದೆ P V bus ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌಸ್ ಸೀಡೆಲ್ ವಿಧಾನವನ್ನು ಪರಿಹರಿಸುವಾಗ P V bus ಪ್ರಕರಣದಿಂದ ತಿಳಿಯುವ ಸಂಖ್ಯಾತ್ಮಕತೆಗೆ ನಾವು ಮೊದಲು ತಿಳಿಯುತ್ತೇವೆ ಉದಾಹರಣೆಗೆ ಊಹಿಸಿಕೊಳ್ಳಿ ಉದಾಹರಣೆಗೆ 2 P V ಬಸ್ ಆಗಿದ್ದು ಆ ಸಂದರ್ಭದಲ್ಲಿ ಇಲ್ಲದೆ P V bus ಎಂದು ಕರೆಯುವದನ್ನು ಪರಿಗಣಿಸಿ ಪರಿಹರಿಸುತ್ತಿರುವ V2 ಗಾಗಿ ಪರಿಹರಿಸುವ P V bus ಆದರೆ ಈ ಸ್ಥಿತಿಯು ನಿಜವಾಗಿ ತೃಪ್ತಿಪಡಿಸಬೇಕು ಎಂದು ನಮಗೆ ತಿಳಿದಿದೆ ವೋಲ್ಟೇಜ್ ಪ್ರಮಾಣ ಅಥವಾ V2 ಸ್ಥಿರವಾಗಿರಬೇಕು ಅದು 2 V2 ಗೆ ಸಮನಾಗಿದ್ದರೆ ಸ್ಥಿರವಾಗಿರುತ್ತದೆ ಆದರೆ ಪಡೆದ ನಂತರ V2 ಕಾಲ್ಪನಿಕ ಭಾಗವು ಕರೆ ಕಾಲ್ಪನಿಕ ಭಾಗವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಇದರ ಹೊಸ ಮೌಲ್ಯಗಳನ್ನು ಸರಿಯಾಗಿ ಲೆಕ್ಕಹಾಕಲಾಗುತ್ತದೆ ಅಂದರೆ ವೋಲ್ಟೇಜ್ ಪ್ರಮಾಣವು ಸ್ಥಿರವಾಗಿರುತ್ತದೆ ಈ ರೀತಿ ಅನುಸರಿಸುತ್ತದೆ ಆದ್ದರಿಂದ ಅಂದರೆ ಇದು ಅದರ ಅರ್ಥ ಅದು ಸಮೀಕರಣ 19

ಆದ್ದರಿಂದ ಇದರ ನೈಜ ಭಾಗ ಮತ್ತು ಕಾಲ್ಪನಿಕ ಭಾಗವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸುವಾಗ ಈ ವಿಷಯವನ್ನು ತೆರವುಗೊಳಿಸಲಾಗುತ್ತದೆ ಇದರರ್ಥ ಸಾಮಾನ್ಯವಾಗಿ V2 ಯಾವುದು ಎಂದು ಕಂಡುಕೊಳ್ಳುತ್ತೀರಿ ಆದರೆ ಅದು ನಿಖರವಾದ V2 ಅಲ್ಲ ಏಕೆಂದರೆ ಆ ಸಂದರ್ಭದಲ್ಲಿ ಕಾಲ್ಪನಿಕ ಭಾಗವನ್ನು ಉಳಿಸಿಕೊಳ್ಳಲಾಗುವುದು ಎಂದು ಹೇಳುವ ವೋಲ್ಟೇಜ್ ಪ್ರಮಾಣವನ್ನು ನಿರ್ವಹಿಸಬೇಕು ಮತ್ತು ವೋಲ್ಟೇಜ್ನ ನೈಜ ಭಾಗವನ್ನು ಈ ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ ಮತ್ತು ಆ ಪ್ರಮಾಣವು ಸ್ಥಿರವಾಗಿ ಉಳಿಯುವಂತಹ ವೋಲ್ಟೇಜ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ P V ಬಸ್ಸುಗಳ ಕಲ್ಪನೆ ಇದು ಆದ್ದರಿಂದ ನಾನು ಮೊದಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ ಮೊದಲು ಸಿದ್ಧಾಂತಗಳು ಮತ್ತು ಮುಂದಿನ ಉದಾಹರಣೆಯನ್ನು ಸರಿಯಾಗಿ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈ ವಿಷಯವನ್ನು ಯಾವಾಗ ಪರಿಹರಿಸುತ್ತೇನೆ ಮತ್ತು ಈ ವಿಷಯವನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಈ ವಿಷಯವನ್ನು ಪರಿಹರಿಸಲು ಪ್ರಯತ್ನಿಸಿದರೆ ನಿಮ್ಮ ಅಥವಾ ನಿರಂತರತೆಯು ಕಳೆದುಹೋಗುತ್ತದೆ ಎಂದು ನಿಮಗೆ ತಿಳಿಸುತ್ತೇನೆ ಮುಂದಿನದು ಒಮ್ಮುಖ ಕಾರ್ಯವಿಧಾನ ಒಮ್ಮುಖ ಕಾರ್ಯವಿಧಾನವು ಈ ರೀತಿಯದ್ದಾಗಿದೆ ನಿಮಗೆ n bus ಸಮಸ್ಯೆ ಇದೆ ಎಂದು ಭಾವಿಸೋಣ 1 2 ನಿಮಗೆ n ಸಂಖ್ಯೆಯ bus ಇದೆ ಎಂದು ಭಾವಿಸೋಣ ನಿಮ್ಮ bus 1 ಒಂದು ಸಡಿಲವಾದ bus ಎಂದು ಭಾವಿಸೋಣ ಆ ವೋಲ್ಟೇಜ್ ಅನ್ನು ಗಾಸ್ ಸೀಡೆಲ್ ವಿಧಾನದಲ್ಲಿ ಲೆಕ್ಕಹಾಕುವ ಮೂಲಕ ನೀವು ಏನು ಮಾಡುತ್ತೀರಿ ಎಂದರೆ ಒಮ್ಮುಖವಾಗಲು ವಿಭಿನ್ನ ಮಾರ್ಗಗಳಿವೆ ಆದ್ದರಿಂದ ಈಗ ಬರೆಯಬಹುದು ಅಂತೆಯೇ ಇವೆಲ್ಲವೂ ಸಂಕೀರ್ಣವಾದವು ನಂತರ ಇದರ ಪ್ರಮಾಣವನ್ನು ವ್ಯತ್ಯಾಸಗಳವರೆಗೆ ತೆಗೆದುಕೊಳ್ಳುತ್ತೀರಿ ಅಲ್ಲಿ ತೆಗೆದುಕೊಂಡ ಎಲ್ಲಾ ಪ್ರಮಾಣಗಳು ಎಲ್ಲಾ ನೈಜ ಪ್ರಮಾಣಗಳಿವೆ ಆದ್ದರಿಂದ ಒಮ್ಮೆ ಇವುಗಳನ್ನು ಮಾಡಿದ ನಂತರ ಏನು ತೆಗೆದುಕೊಳ್ಳುತ್ತೀರಿ ಇದರರ್ಥ ಇವುಗಳೆಲ್ಲವನ್ನೂ ಲೆಕ್ಕಾಚಾರ ಮಾಡಿದ್ದೀರಿ ಮತ್ತು ನಂತರ ತೆಗೆದುಕೊಳ್ಳುವ ಈ ಎಲ್ಲಾ ಮೌಲ್ಯಗಳು ಗರಿಷ್ಠವಾಗಿರುತ್ತವೆ ಮತ್ತು ಈ ಪರಿಹಾರವು ಒಮ್ಮುಖವಾಗಿದ್ದರೆ ಎಪ್ಸಿಲಾನ್ 10 ಪವರ್ ಮೈನಸ್ 4 ಅಥವಾ 10 ಪವರ್ ಮೈನಸ್ 5 ಆಗಿರಬಹುದು ಅದು ನಿಖರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇದರರ್ಥ ಪ್ರತಿ ಪುನರಾವರ್ತನೆಯಲ್ಲೂ ಡೆಲ್ಟಾ ವ್ಯತ್ಯಾಸವನ್ನು ಕಂಡುಕೊಂಡಿದ್ದೇವೆ ಎಂದು ಕಂಡುಕೊಂಡಿದ್ದೀರಿ ಈ ವ್ಯತ್ಯಾಸವನ್ನು ಕರೆಂಟ್ ಮೌಲ್ಯ ಮತ್ತು ಹಿಂದಿನ ಪುನರಾವರ್ತನೆ ಮೌಲ್ಯ ಮತ್ತು ತೆಗೆದುಕೊಳ್ಳುವ ಪ್ರಮಾಣವನ್ನು ನೋಡಬೇಕು ಮತ್ತು ಇವುಗಳಲ್ಲಿ ಗರಿಷ್ಠವನ್ನು ತೆಗೆದುಕೊಳ್ಳುತ್ತಿದ್ದರೆ ಇದರ ಗರಿಷ್ಠ ಇವುಗಳಲ್ಲಿ ಎಪ್ಸಿಲಾನ್ ಗಿಂತ ಕಡಿಮೆಯಿದೆ ಇದರ ಗರಿಷ್ಠತೆ ಏನು ಎಂದು ಕಂಡುಕೊಳ್ಳುತ್ತೀರಿ ಮತ್ತು ಅದು ಎಪ್ಸಿಲಾನ್ ಗಿಂತ ಕಡಿಮೆಯಿದ್ದರೆ ಪರಿಹಾರವು ಒಮ್ಮುಖವಾಗಿದೆ ಏಕೆಂದರೆ ಎಪ್ಸಿಲಾನ್ ಗಿಂತ ಕಡಿಮೆ ಇವುಗಳ ಗರಿಷ್ಠತೆಯು ಇತರ ಎಲ್ಲ ವ್ಯತ್ಯಾಸಗಳುಗಳಿಗಿಂತಲೂ ಕಡಿಮೆ ಎಂದರ್ಥ ಎಪ್ಸಿಲಾನ್ ಗಿಂತ ಕಡಿಮೆ ಆದ್ದರಿಂದ ಅದು ಒಮ್ಮುಖ ಮಾನದಂಡವಾಗಿದೆ ಅದಕ್ಕಾಗಿಯೇ ಇದು ಇದನ್ನು ಸಾಮಾನ್ಯವಾಗಿ ನಾನು ಬರೆದಿದ್ದೇನೆ ಏಕೆಂದರೆ bus 1 ನಾವು ಸಡಿಲವಾದ bus ಆಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮತ್ತು ಡೆಲ್ಟಾ V ಎಪ್ಸಿಲಾನ್ಗಿಂತ ಕಡಿಮೆ ಎಪ್ಸಿಲಾನ್ಗೆ ಸಮನಾಗಿರುವುದಕ್ಕಿಂತ ಕಡಿಮೆ ಇದ್ದರೆ ದ್ರಾವಣವು ಒಮ್ಮುಖವಾಗಿದ್ದರೆ ತೆಗೆದುಕೊಳ್ಳಬಹುದು ಎಪ್ಸಿಲಾನ್ ಅನ್ನು ಪವರ್ ಮೈನಸ್ 4 ಗೆ 10 ಕ್ಕೆ ಸಮನಾಗಿರುತ್ತದೆ ಅದು ನಿಮ್ಮ 0 0001 ಅಥವಾ 10 ಪವರ್ ಮೈನಸ್ 5 ಗೆ ಸರಿ ಎಂದು ಪರಿಗಣಿಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಆ ಪರಿಹಾರವನ್ನು ಕರೆಯುವದನ್ನು ಪಡೆಯಬಹುದು ಇದು ಒಮ್ಮುಖ ಮಾನದಂಡಗಳ ಒಂದು ಮಾರ್ಗವಾಗಿದೆ ಇದು ಒಂದು ಆವೃತ್ತಿಯಾಗಿದೆ ನಂತರ ಇನ್ನೊಂದು ಆವೃತ್ತಿ ಮತ್ತು ಇನ್ನೊಂದು ತೆಗೆದುಕೊಳ್ಳುವುದು ಇದನ್ನು ಸಂಖ್ಯಾತ್ಮಕವಾಗಿ ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಇದು ಸಮೀಕರಣ 21 ಎಂದು ಸರಿಯಾಗಿ ತಿಳಿಯುತ್ತದೆ ಮತ್ತು ಸಮೀಕರಣ 15 ಅನ್ನು ಬಳಸಿಕೊಂಡು ಲೆಕ್ಕ ಹಾಕಬೇಕಾದ ಮೌಲ್ಯವು p ಗೆ ನಾವು ತಿಳಿದುಕೊಂಡ ಅಭಿವ್ಯಕ್ತಿ ನಂತರ ಆ ಸಮೀಕರಣ 15 ಕ್ಕೆ ಸರಿಯಾಗಿ ಬರುತ್ತದೆ ಮತ್ತು ಈ ಒಂದು ಸರಿಯಾದ ಸಂಪೂರ್ಣ ಮೌಲ್ಯದ ಸಂಪೂರ್ಣತೆಯನ್ನು ತೆಗೆದುಕೊಂಡು ಅದರ ಗರಿಷ್ಠತೆಯನ್ನು ತೆಗೆದುಕೊಳ್ಳಿ ಅಂದರೆ ಸಡಿಲವಾದ bus ಹೊರತುಪಡಿಸಿ ಎಲ್ಲಾ busಗಳಿಗೆ ಊಹಿಸಿಕೊಳ್ಳಿ ಆದ್ದರಿಂದ ಅದೇ ರೀತಿ ನಿಮ್ಮದೂ ಸಹ ಅಂದರೆ ಈ ಸಮೀಕರಣದ ಅರ್ಥ ಇದು ಈ ಸಮೀಕರಣದ ಅರ್ಥವೇ ಇದು ಅದೇ ರೀತಿಯಲ್ಲಿ ಅನ್ವಯಿಸುತ್ತದೆ ತದನಂತರ ಈ 1 ಮೈನಸ್ ಈ 1 ಅನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಎರಡೂ ಮತ್ತು ಒಟ್ಟಿಗೆ ಅವರು ಎಪ್ಸಿಲಾನ್ಗೆ ಸಮನಾಗಿರುವುದಕ್ಕಿಂತ ಕಡಿಮೆಯಿದ್ದರೆ ಪರಿಹಾರವನ್ನು ತೆಗೆದುಕೊಳ್ಳುತ್ತೀರಿ ಎರಡನ್ನೂ ಒಮ್ಮುಖಗೊಳಿಸಿದ್ದೀರಿ ಮತ್ತು ಎರಡೂ ಒಟ್ಟಿಗೆ ಪರಿಹಾರಕ್ಕಿಂತ ಕಡಿಮೆ ಇರಬೇಕು ಎರಡೂ ಒಟ್ಟಿಗೆ ಒಮ್ಮುಖವಾಗುತ್ತವೆ ಈ ಸಂದರ್ಭದಲ್ಲಿ ಎಪ್ಸಿಲಾನ್ ಅನ್ನು ಮತ್ತೆ ಪವರ್ ಮೈನಸ್ 4 ಗೆ 10 ಅಥವಾ ಪವರ್ ಮೈನಸ್ 5 ಗೆ 10 ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ಹೇಳಿದ ಒಮ್ಮುಖ ಗುಣಲಕ್ಷಣದ ಈ 2 ವಿಧಾನಗಳನ್ನು ಹೇಗೆ ಮಾಡಬಹುದು ಧನ್ಯವಾದಗಳು ಮುಂದೆ ಇನ್ನೊಮ್ಮೆ ಬರುತ್ತೇವೆ